ಪ್ರಸರಣ ಲೈನ್'ಗಳ ಗುಣಲಕ್ಷಣ ಮತ್ತು ಕಾರ್ಯಕ್ಷಮತೆಮುಂದುವರೆದ ಆದ್ದರಿಂದ ಅಂದರೆ ಕೇವಲ ಕೆಪಾಸಿಟರ್ನಿಂದ ಎಷ್ಟು VAR ಪೂರೈಸಲಾಗಿದೆ ಎಂಬುದನ್ನು ನೀವು ಕಂಡುಹಿಡಿಯಬೇಕು ಮತ್ತು ಈ 68 ಇಲ್ಲಿ ಪರಿಶೀಲಿಸುವ ಫಲಿತಾಂಶವನ್ನು ಪರಿಶೀಲಿಸಲು ಅದು ಹೇಗೆ 68 8 ಬರುತ್ತಿದೆ ಮತ್ತು ಇಲ್ಲಿ 68 ಇದು ಏನೂ ಅಲ್ಲ ಆದರೆ ಈ ಹಿಂದೆ ಎಲ್ಲಾ ಲೆಕ್ಕಾಚಾರಗಳನ್ನು ತೆಗೆದುಕೊಂಡರೆ ಕೇವಲ 4 ದಶಮಾಂಶ ಸ್ಥಳಗಳವರೆಗೆ ಎಲ್ಲೆಡೆ ಇದ್ದಂತೆ ಉದಾಹರಣೆಗೆ ದಶಮಾಂಶ ಸ್ಥಳಗಳ ನಂತರ ಕೇವಲ 1 ಅಂಕೆಗಳನ್ನು ಮಾತ್ರ ತೆಗೆದುಕೊಳ್ಳುತ್ತೇವೆ ಅದನ್ನು ಸ್ವಲ್ಪ ಹೆಚ್ಚು ತೆಗೆದುಕೊಂಡರೆ 3 ಅಥವಾ 4 ದಶಮಾಂಶ ಸ್ಥಳಗಳನ್ನು ಅರ್ಥೈಸುತ್ತೇನೆ ಈ ಎರಡು ಸಮಾನವೆಂದು ಕಂಡುಕೊಳ್ಳಬಹುದು ಸಂಖ್ಯಾತ್ಮಕ ಸಮಸ್ಯೆಯಿಂದಾಗಿ ಬಹುತೇಕ ಸಮಾನ ಸರಿಯಾದ ನಿಖರತೆ ಸಿಗುತ್ತದೆ ಅನೇಕ ದಶಮಾಂಶ ಸ್ಥಳಗಳ ಕಾರಣದಿಂದಾಗಿ ಅದಕ್ಕೆ ಬಹಳ ಹತ್ತಿರದಲ್ಲಿ ಆದರೆ ಈ ಮೂಲದ ಲೆಕ್ಕಾಚಾರವು ಸರಿಯಾಗಿದೆ ಮತ್ತು X ಎಂದರೆ ಈ ರೇಖಾಚಿತ್ರದಿಂದ ರೇಖಾಚಿತ್ರವನ್ನು ನೋಡಿದರೆ XC ಮೂಲತಃ VRIC ಗೆ ಸಮಾನವಾಗಿರುತ್ತದೆ ಆದ್ದರಿಂದXC VRIC ಅನ್ನು ಇಲ್ಲಿ ಬಳಸಿದ್ದೇವೆ ಅದು VRIC IC ಅನ್ನು ಬಳಸಿದ್ದೇವೆ ಅದು jC j148 ಆದ್ದರಿಂದ ಫಲಿತಾಂಶಗಳು ಸರಿಯಾಗಿವೆ ಎಂದು ಲೆಕ್ಕ ಹಾಕಬಹುದು ಆದ್ದರಿಂದ ಮುಖ್ಯವಾಗಿ ನಿಮ್ಮಲ್ಲಿರುವ ಕೆಪಾಸಿಟರ್ ಇದು ನಿಮ್ಮ ಶಕ್ತಿಯಲ್ಲ ನೀವೆಲ್ಲರೂ ಎಲೆಕ್ಟ್ರಿಕಲ್ ಇಂಜಿನಿಯರಿಂಗ್ ಮತ್ತು ವಿದ್ಯುತ್ ವ್ಯವಸ್ಥೆಯನ್ನು ಅಧ್ಯಯನ ಮಾಡುತ್ತಿದ್ದೀರಿ ನೀವು ಎಷ್ಟು VAR ಅನ್ನು ಷಂಟ್ ಕೆಪಾಸಿಟರ್ನಿಂದ ಸರಿಯಾಗಿ ಸರಬರಾಜು ಮಾಡಿದ್ದೀರಿ ಮತ್ತು ಇದರರ್ಥ ಆದ್ದರಿಂದ ಇದು ಆಶಾದಾಯಕವಾಗಿ ಈ ಭಾಗವು ಅರ್ಥವಾಗುತ್ತದೆ ಸರಿನಾ ಈಗ ದಕ್ಷತೆ ಪ್ರಸರಣ ಮಾರ್ಗದ ದಕ್ಷತೆ Efficiencyoutputoutputlosses ಔಟ್ಪುಟ್ 4500 ಕಿಲೋ ವ್ಯಾಟ್ ಔಟ್ಪುಟ್ಅನ್ನು ಕಿಲೋ ವ್ಯಾಟ್ನಲ್ಲಿ ಮಾತ್ರ ಸರಿಯಾಗಿ ಇಡುತ್ತಿದ್ದೇವೆ ಇದನ್ನು ಕಿಲೋ ವ್ಯಾಟ್ನಲ್ಲಿ ಮಾತ್ರ ಇಡುತ್ತಿದ್ದೇವೆ ಆದ್ದರಿಂದ 4500 ನಂತರ I2R 5 ಮೊದಲ ಪ್ರಕರಣ 551 472 0 39 ಇದನ್ನೇ 1000 ರಿಂದ ಭಾಗಿಸಲಾಗಿದೆ ಅದಕ್ಕಾಗಿಯೇ 10 3ಕ್ಕೆ ಆದ್ದರಿಂದ ಇದು ಕಿಲೋ ವ್ಯಾಟ್ ಕೂಡ ಈ ಪದವು ಕಿಲೋ ವ್ಯಾಟ್ ಆಗಿದೆ ಇದು ಕಿಲೋ ವ್ಯಾಟ್ ಆದ್ದರಿಂದ ದಕ್ಷತೆ 97 ಮತ್ತು ಷಂಟ್ ಕೆಪಾಸಿಟರ್ ಅನ್ನು ಸಂಪರ್ಕಿಸಿದಾಗ ಅದು ಕರೆಂಟ್ 477 39 ಆಗಿತ್ತು ಮತ್ತು ಅದನ್ನು ಕಿಲೋ ವ್ಯಾಟ್ ಆಗಿ ಪರಿವರ್ತಿಸಲಾಗುತ್ತದೆ ಆದ್ದರಿಂದ 10 3 ರಿಂದ ಗುಣಿಸಿದಾಗ ಅದು 98 06 ಆಗಿದೆ ಇದರರ್ಥ ಷಂಟ್ ಕೆಪಾಸಿಟರ್ ಅನ್ನು ಸಂಪರ್ಕಿಸಿದಾಗ ಪ್ರಸರಣ ಮಾರ್ಗದ ದಕ್ಷತೆಯು ಸ್ವಲ್ಪ ಮಟ್ಟಿಗೆ ಸುಧಾರಿಸುತ್ತದೆ ಆದ್ದರಿಂದ ಅದು ಕಲ್ಪನೆ ಆದ್ದರಿಂದ ಇದು ಸಿಂಗಲ್ ಪೇಸ್ ಪ್ರಸರಣ ಮಾರ್ಗಕ್ಕಾಗಿ ನಾವು ಪರಿಗಣಿಸುವ ಸಂಖ್ಯಾತ್ಮಕವಾಗಿದೆ ಈಗ ನಾವು 3 ಪೇಸ್ ಉದಾಹರಣೆಯನ್ನು ಎಂದು ಪರಿಗಣಿಸುತ್ತೇವೆ ಆದ್ದರಿಂದ ನಿಮ್ಮ 3 ಪೇಸ್ ಪ್ರಸರಣ ಮಾರ್ಗವನ್ನು ಸರಿಯಾಗಿ ಪರಿಗಣಿಸುತ್ತೇವೆ ಆದ್ದರಿಂದ ಇದಕ್ಕಾಗಿ ನೀವು ಅಧ್ಯಯನ ಮಾಡುವಾಗ ನಿರ್ಧರಿಸಬೇಕಾದ ಮೊದಲು ಎಲ್ಲಾ ಸಿದ್ಧಾಂತಗಳು ನಂತರ 5 6 7 ಉದಾಹರಣೆಗಳು ಮತ್ತೆ ಸಿದ್ಧಾಂತಗಳು ಅದು ನಿಮಗೆ ತಿಳಿದಿರುವಂತಹ ವಿವಿಧ ರೀತಿಯ ಸಮಸ್ಯೆಗಳನ್ನೂ ಸಹ ಹೊಂದಿದೆ ವಿಷಯಗಳನ್ನು ಹೇಗೆ ಸರಿಯಾಗಿ ನೀಡಲಾಗಿದೆ ಎಂಬುದನ್ನು ನೀವು ಒಟ್ಟಾರೆಯಾಗಿ ಅರ್ಥಮಾಡಿಕೊಳ್ಳುವಿರಿ ಆದ್ದರಿಂದ ನೀವು 5 ಅಥವಾ 6 ಉದಾಹರಣೆಗಳನ್ನು ತೆಗೆದುಕೊಂಡಿದ್ದೀರಿ ಆದ್ದರಿಂದ ವಿಷಯಗಳು ನಿಮಗೆ ಹೆಚ್ಚು ಕಡಿಮೆ ಸ್ಪಷ್ಟವಾಗುತ್ತವೆ ಎರಡನೆಯದು 220 KV 3 ಪೇಸ್ ಪ್ರಸರಣ ಮಾರ್ಗವು 60 ಕಿಲೋಮೀಟರ್ ಉದ್ದದ ಬಲ ಪ್ರತಿರೋಧವು ಪ್ರತಿ ಕಿಲೋ ಮೀಟರ್ಗೆ 0 15 ಮತ್ತು ಇಂಡಕ್ಟನ್ಸ್ ಪ್ರತಿ ಕಿಲೋ ಮೀಟರ್ಗೆ 1 4 ಮಿಲಿ ಹೆನ್ರಿ ಆದ್ದರಿಂದ ಕಳುಹಿಸುವ ತುದಿಯಲ್ಲಿನ ವೋಲ್ಟೇಜ್ ಮತ್ತು ಶಕ್ತಿಯನ್ನು ಕಂಡುಹಿಡಿಯಲು ಶಾರ್ಟ್ ಲೈನ್ ಮಾದರಿಯನ್ನು ಬಳಸಿ ಮತ್ತು ಮಾರ್ಗ 3 ಪೇಸ್ ಲೋಡ್ ಅನ್ನು 300 MVAಯಿಂದ 0 8 KV ಯಲ್ಲಿ 0 8 ಪವರ್ ಫ್ಯಾಕ್ಟರ್ ಲಾಗಿಂಗ್ ಪೂರೈಸುವಾಗ 300 MVAಯ 3 ಪೇಸ್ ಲೋಡ್ ಅನ್ನು ಪೂರೈಸುತ್ತದೆ ಮತ್ತು ಇನ್ನೊಂದು ಒಂದು 220 KV ಸರಿನಾ 0 8 ಪವರ್ ಫ್ಯಾಕ್ಟರ್ನಲ್ಲಿ 300 MVA ಆದ್ದರಿಂದ ಕಳುಹಿಸುವ ಕೊನೆಯಲ್ಲಿ ಅಂತಿಮ ಶಕ್ತಿ ವೋಲ್ಟೇಜ್ ಮತ್ತು ಶಕ್ತಿಯನ್ನು ಕಳುಹಿಸುವುದು ಮತ್ತು ವೋಲ್ಟೇಜ್ ನಿಯಂತ್ರಣ ಮತ್ತು ದಕ್ಷತೆಯನ್ನು ನೀವು ಮೂಲತಃ ಕಂಡುಹಿಡಿಯಬೇಕು ಆದ್ದರಿಂದ R 60 ಕಿಲೋ ಮೀಟರ್ ಉದ್ದವನ್ನು ಕಂಡುಹಿಡಿಯುವುದು ಹೇಗೆ ಅದು ಒಂದು ಸಣ್ಣ ಲೈನ್ ಆದ್ದರಿಂದ ಚಾರ್ಜಿಂಗ್ ಅಡ್ಮಿಟ್ಟನ್ಸ್' ನಲ್ಲಿ ಚಾರ್ಜಿಂಗ್ ಅನ್ನು ಪರಿಗಣಿಸುವ ಅಗತ್ಯವಿಲ್ಲ ಆದ್ದರಿಂದ R 0 15 60 ಆದ್ದರಿಂದ 60 ಕಿಲೋ ಮೀಟರ್ ಉದ್ದ ಆದ್ದರಿಂದ ಮತ್ತು ಇದು ಪ್ರತಿ ಕಿಲೋ ಮೀಟರ್ಗೆ 5 15Ω ಆದ್ದರಿಂದ 9Ω f ಎಂಬುದು 50 ಹರ್ಟ್ಜ್ ಆಗಿದೆ ಎಲ್ಲಿಯೂ ಉಲ್ಲೇಖಿಸಲಾಗಿಲ್ಲ ಫ್ರೀಕ್ವೆನ್ಸಿಯನ್ನು ಉಲ್ಲೇಖಿಸಲಾಗಿಲ್ಲ ಆದ್ದರಿಂದ ಫ್ರೀಕ್ವೆನ್ಸಿಯನ್ನು 50 ಹರ್ಟ್ಜ್ ತೆಗೆದುಕೊಂಡಿದ್ದೇನೆ ಸರಿನಾ ಮತ್ತು X ಆಗ 2πf ಗೆ ಸಮನಾಗಿರುತ್ತದೆ ಇಂಡಕ್ಟಾನ್ಸ್ L ಮೌಲ್ಯವನ್ನು 1 ಎಂದು ನೀಡಲಾಗುತ್ತದೆ ωl ಆದ್ದರಿಂದ ಪ್ರತಿ ಕಿಲೋ ಮೀಟರ್ಗೆ 1 4 ಮಿಲಿ ಹೆನ್ರಿ ಆದ್ದರಿಂದ ಉದ್ದಕ್ಕೆ 1 4 10 3 60 ಕಿಲೋ ಮೀಟರ್ 26 39 Ω ಸರಿನಾ ಈಗ ಭಾಗ ಅನ್ನು ಹಿಡಿದುಕೊಳ್ಳಿ ಆದ್ದರಿಂದ ಪ್ರತಿ ಹಂತಕ್ಕೆ ಎಂಡ್ ವೋಲ್ಟೇಜ್ ಅನ್ನು ಸ್ವೀಕರಿಸುವುದು VR ಎಲ್ಲರಿಗೂ ಸಮಾನವಾಗಿದೆ ಎಂದು ನೀವು ಪರಿಹರಿಸುವಾಗ ಅದು 3 ಹಂತವಾಗಿದೆಯೆ ಎಂದು ಕೇಳಿದಾಗ ನೀವು ಸ್ವೀಕರಿಸುವ ಅಂತ್ಯದ ಮತ್ತು ಕಳುಹಿಸುವ ಅಂತ್ಯದ ಸಂಬಂಧವನ್ನು ಪ್ರತಿ ಹಂತಕ್ಕೆ ಅಂತಿಮ ವೋಲ್ಟೇಜ್ ಅನ್ನು ಸರಿಯಾಗಿ ಪರಿವರ್ತಿಸುತ್ತೀರಿ ಈ ವಿಷಯವನ್ನು ಪ್ರತಿ ಹಂತದ ಆಧಾರದ ಮೇಲೆ ಪರಿವರ್ತಿಸುತ್ತೀರಿ ಆದ್ದರಿಂದ ನೀವು ತಿಳಿದುಕೊಳ್ಳಬೇಕಾದದ್ದು ಆದ್ದರಿಂದ VR 2203∟0 ಆದ್ದರಿಂದ 127 ಕೋನ 0 ಡಿಗ್ರಿ ಕಿಲೋ ವೋಲ್ಟ್ ಇದು ನಾವು ಸರಿಯಾಗಿ ತೆಗೆದುಕೊಂಡ ಉಲ್ಲೇಖವಾಗಿದೆ 3 ಹಂತದ ಅಪ್ಪರೆಂಟ್ ಶಕ್ತಿಯು 0 8 ಪವರ್ ಫ್ಯಾಕ್ಟರ್ ಮಂದಗತಿಯಲ್ಲಿ 300 MVA ಆಗಿದೆ ಏಕೆಂದರೆ ಇದನ್ನು ನೀಡಲಾಗಿದ್ದು 220 KV ಲೈನ್'ನಲ್ಲಿ ಲೈನ್ ವೋಲ್ಟೇಜ್ಗೆ 0 8 ಪವರ್ ಫ್ಯಾಕ್ಟರ್ ಮಂದಗತಿಯಲ್ಲಿ 300 MVA ನೀಡಲಾಗಿದೆ ಆದ್ದರಿಂದ ಪ್ರತಿ ಹಂತದ ಶಕ್ತಿಗೆ ಈ ವಿಷಯವನ್ನು ಸರಿಯಾಗಿ ಹೊಂದಿರಬೇಕು ಆದ್ದರಿಂದ ಅದು ನಂತರ ಬರುತ್ತದೆ ಆದ್ದರಿಂದ cos 0 8 ಆದ್ದರಿಂದ φ 36 87 ಡಿಗ್ರಿ ಈಗ ಮೊದಲು S ಅನ್ನು ಬರೆಯುವುದು 300 ಕ್ಕೆ ಸಮನಾಗಿರುತ್ತದೆ ಮತ್ತು ಅದು P j Q ಆದ್ದರಿಂದ ಕೋನ 36 87 ಡಿಗ್ರಿ ಸರಿನಾ 240 j 180 ಗೆ ಸಮಾನವಾಗಿರುತ್ತದೆ ಒಂದು ವಿಷಯವನ್ನು ಕೇಳಿ ನೀವು ಆ ಸಮಯದಲ್ಲಿ ಕರೆಂಟ್ ಬರೆಯುವಾಗ ಅದು ಮೈನಸ್ ಆದರೆ ನೀವು ಯಾವಾಗ ಶಕ್ತಿಯನ್ನು ಬರೆಯಿರಿ ಅದು ನಿಜವಾಗಿ ಇದು P j Q ಆಗಿರಬೇಕು ಈ ಪ್ಲಸ್ ಕೋನವನ್ನು ಶಕ್ತಿಯೊಂದಿಗೆ ಸೂಚಿಸುತ್ತದೆ ಎಂದು ಬರೆಯಬೇಕಾಗಿರುವುದು ಮಂದಗತಿಯಲ್ಲಿದೆ ಎಂದು ಸೂಚಿಸುತ್ತದೆ ಎಲ್ಲೋ ಲೋಡ್ ಸಂಪರ್ಕಗೊಂಡಿದ್ದರೆ ಇದು ನಿಮ್ಮ ಲೋಡ್ ಎಂದು ಪರಿಗಣಿಸಿದರೆ ಮತ್ತು ಅದು P j Q ಆಗಿದ್ದರೆ Q 0 ಆಗಿದ್ದರೆ ಲೋಡ್ ಶಕ್ತಿಯನ್ನು ಬಳಸುತ್ತದೆ ಎಂದು ನಿಮಗೆ ಹೇಳಿದ್ದೇನೆ ಎಂದು ಭಾವಿಸುತ್ತೇನೆ Q 0 ಆಗಿದ್ದರೆ ಅದು ಏಕತೆಯ ವಿದ್ಯುತ್ ಅಂಶ ಲೋಡ್ ಸರಿನಾ ಮತ್ತು Q0 ಅದು ಋಣಾತ್ಮಕವಾಗಿದ್ದರೆ ಅದು ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ಆಗಿದೆ ಸರಿನಾ ಆದ್ದರಿಂದ ಇದು ಸಂಪ್ರದಾಯವಾಗಿದೆ ಜನರೇಟರ್ ಕೇವಲ ವಿರುದ್ಧವಾಗಿರುತ್ತದೆ ಏಕೆಂದರೆ ವಿದ್ಯುತ್ ಸರಿಯಾಗಿ ಉತ್ಪಾದಿಸುತ್ತದೆ ಆದ್ದರಿಂದ Q 0 ಅಂದರೆ Q ಧನಾತ್ಮಕವಾಗಿದ್ದರೆ ಇದರರ್ಥ ಅದು ಮಂದಗತಿಯಾಗಿದೆ ಅದಕ್ಕಾಗಿಯೇ ಇಲ್ಲಿ 240 j 180 ಆದ್ದರಿಂದ Q ಎಂಬುದು ನಿಮ್ಮ ಧನಾತ್ಮಕ ಎಂದು ಕರೆಯುತ್ತದೆ ಆದ್ದರಿಂದ ಇದು ಸರಿಯಾದ ವಿಳಂಬವಾಗಿದೆ ಆದ್ದರಿಂದ ಋಣಾತ್ಮಕವನ್ನು ಹಾಕಬೇಡಿ ನೀವು ಋಣಾತ್ಮಕವನ್ನು ಹಾಕಿದರೆ ಅದು ತಪ್ಪಾಗುತ್ತದೆ ಅದು ಲೀಡಿಂಗ್ ಲೋಡ್ ಆದ್ದರಿಂದ Q ನೀವು ಲೋಡ್ ಅನ್ನು ಬಳಸಿದರೆ P j Q Q 0 ಲೋಡ್ ಆಗಿದ್ದರೆ Q 0 ಆಗಿದ್ದರೆ ಅದು ಯುನಿಟಿ ಪವರ್ ಫ್ಯಾಕ್ಟರ್ ಲೋಡ್ ಮತ್ತು Q ಋಣಾತ್ಮಕವಾಗಿದ್ದರೆ ಅದು 0 ಕ್ಕಿಂತ ಕಡಿಮೆ ಇರುತ್ತದೆ ಲೀಡಿಂಗ್ ಪವರ್ ಫ್ಯಾಕ್ಟರ್ ಲೋಡ್ ನಲ್ಲಿ ಇರುತ್ತದೆ ಆದ್ದರಿಂದ ಆ ಸಂದರ್ಭದಲ್ಲಿ ಇದು ಪವರ್ ಫ್ಯಾಕ್ಟರ್ ಲೋಡ್ 0 8 ಪವರ್ ಫ್ಯಾಕ್ಟರ್ ಮಂದಗತಿಯಲ್ಲಿರುವುದು ವಿಚಿತ್ರವಾಗಿದೆ ಆದ್ದರಿಂದ ನಾವು 240 j180 ಗೆ ಸಮಾನವಾದ 300 ಕೋನ 36 87 ಡಿಗ್ರಿ ಮತ್ತು ಬ್ರಾಕೆಟ್ನಲ್ಲಿ MVA ಬರೆಯುತ್ತಿದ್ದೇವೆ ಏಕೆಂದರೆ ಇದು ಮೆಗಾವ್ಯಾಟ್ ಇದು ಮೆಗಾ VAR ಆಗಿದೆ ಇದನ್ನು ಸಂಯೋಜಿಸಿದಾಗ MVA ಬರೆಯಬಹುದು ಅದು ಅರ್ಥವಾಗುವಂತಹದ್ದಾಗಿದೆ ಮುಂದಿನದು ಸರಿಯಾಗಿ ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಆದ್ದರಿಂದ ಇಲ್ಲಿ ಮೈನಸ್ ಮಾಡಬೇಡಿ ನಂತರ ಅದು ಸರಿಯಾದ ಮಂದಗತಿಯ ಲೋಡ್ ತಪ್ಪಾಗುತ್ತದೆ ಎಂದರೆ Q ಭಾಗಗಳು ಸಕಾರಾತ್ಮಕವಾಗಿರುತ್ತವೆ ಈಗ ಪ್ರತಿ ಹಂತಕ್ಕೆ ಕರೆಂಟ್ ಅನ್ನು ಆ IR S3VR ನೀಡಿದೆ ಇದೀಗ ನಾವು ನೋಡಿದ್ದೇವೆ ಪ್ರತಿ ಹಂತದ ಕರೆಂಟ್ ಗೆ ನಾವು ಅದನ್ನು ಮಾಡುತ್ತಿದ್ದೇವೆ ಅದಕ್ಕಾಗಿಯೇ ಇದನ್ನು ನೀವು 3 ಹಂತ ಎಂದು ಕರೆಯುತ್ತೀರಿ ಪವರ್ 300 ಅದಕ್ಕಾಗಿಯೇ ನಾವು 3 ಅದನ್ನು 3 ರಿಂದ ಭಾಗಿಸಿದ್ದೇವೆ 3 ಇಲ್ಲಿದೆ ಆದ್ದರಿಂದ S ಎಂಬುದು V R ಕಾಂಜುಗೇಟ್ನಲ್ಲಿ ಸಂಯೋಜಿಸುತ್ತದೆ ಉದಾಹರಣೆಗೆನೀವು ಈ ಉದಾಹರಣೆಯನ್ನು ತಿಳಿದುಕೊಳ್ಳುವಿರಿ ಎಂದು ನಾನು ಭಾವಿಸುತ್ತೇನೆ ಸರಿನಾ ಈ ಸಂಯುಕ್ತ ವ್ಯವಹಾರವು ಸಹಜವಾಗಿ ಲೋಡ್ ಫ್ಲೋ ಅಧ್ಯಯನಗಳ ಸಮಯದಲ್ಲಿ ಬರುತ್ತದೆ ಈ ಎಲ್ಲಾ ಪ್ರಸರಣ ರೇಖೆಯ ವಿಶಿಷ್ಟ ಕಾರ್ಯಕ್ಷಮತೆ ಮತ್ತು ಗುಣಲಕ್ಷಣಗಳು ಪೂರ್ಣಗೊಂಡ ನಂತರ ಲೋಡ್ ಹರಿವು ಆದರೆ ಪ್ರಶ್ನೆ ಈ ಸಂಯೋಗದ ವಿಷಯ ಸ್ಪಷ್ಟವಾಗಿರಬೇಕು ಉದಾಹರಣೆಗೆ ನಿಮ್ಮ ತಿಳುವಳಿಕೆಗಾಗಿ ನಿಮಗೆ ನೀಡಲಾಗಿದೆ ಎಂದು ಭಾವಿಸೋಣ ನಿಮಗೆ V ನೀಡಲಾಗಿದೆ ಎಂದು ಭಾವಿಸೋಣ 50 ಕೋನವು 15 ಡಿಗ್ರಿ ವೋಲ್ಟ್ ಕಾರಣವಾಗುತ್ತದೆ ಸರಿನಾ ಎಂದು ಹೇಳಲು ಸಮನಾಗಿರುತ್ತದೆ ಮತ್ತು ನಾವು ಕೊಟ್ಟಿದ್ದಕ್ಕೆ ಸಮನಾಗಿದೆ ಎಂದು ಹೇಳಿ 5 ಕೋನ ಮೈನಸ್ 30 ಡಿಗ್ರಿ ಆಂಪಿಯರ್ ಇದನ್ನು ನಿಮಗೆ ನೀಡಲಾಗಿದೆ ಎಂದು ಭಾವಿಸೋಣ ಈಗ P ಮತ್ತು Q ಅನ್ನು ಕಂಡುಹಿಡಿಯಬೇಕು ಈಗ ಹೇಗೆ ಕಂಡುಹಿಡಿಯುವುದು ಆದ್ದರಿಂದ ಒಂದು ಉಲ್ಲೇಖ ರೇಖೆಯನ್ನು ಸರಿಯಾಗಿ ತೆಗೆದುಕೊಳ್ಳಿ ಒಂದು ಉಲ್ಲೇಖ ರೇಖೆಯನ್ನು ತೆಗೆದುಕೊಳ್ಳಿ ಮತ್ತು ಅದರಿಂದ ನಿಮ್ಮ V ಇದು 50 ಎಂದು ಹೇಳಲು ಸಮನಾಗಿರುತ್ತದೆ 50 ಇದು 50 ವೋಲ್ಟ್ ಮತ್ತು ಇದು ನಿಮ್ಮ 15 ಡಿಗ್ರಿ ಆಗಿದೆ ಮತ್ತು ಈ ಕಡೆ ಇದು ಕರೆಂಟ್ I 5 ಆಂಪಿಯರ್ ಕರೆಂಟ್ ಇದು ನಿಮ್ಮ ಉಲ್ಲೇಖ ರೇಖೆ ಮತ್ತು ಈ ಅಡ್ಡ ಕರೆಂಟ್ 30 ಡಿಗ್ರಿ ಆಗಿದ್ದರೆ ವೋಲ್ಟೇಜ್ ಮತ್ತು ಕರೆಂಟ್ ನ ನಡುವಿನ ಕೋನ ಯಾವುದು 150 300 450 ಸರಿನಾ ಅಂದರೆ ಆ ಸಂಯೋಗದ ಪದವು ಅಲ್ಲಿಯೇ ಬರುತ್ತದೆ ಅದಕ್ಕಾಗಿಯೇ ನಾವು ಬರೆಯುವಾಗ P - j Q V I ಅಥವಾ ಕೆಲವೊಮ್ಮೆ ಅಥವಾ ಇಲ್ಲದಿದ್ದರೆ ನಾವು P j Q V I ಅನ್ನು ಬರೆಯುತ್ತಿದ್ದೇವೆ ಆದರೆ ಸಾಮಾನ್ಯವಾಗಿ ನಮ್ಮ ವಿದ್ಯುತ್ ವ್ಯವಸ್ಥೆಯ ಅಧ್ಯಯನಗಳಲ್ಲಿ ನಾವು ಸುಲಭ ವಿಶ್ಲೇಷಣೆಗಾಗಿ VI ಅನ್ನು ಅನುಸರಿಸುತ್ತೇವೆ ನಿಮ್ಮ ಗಣಿತ ವ್ಯುತ್ಪನ್ನ ಆಗಿದೆ ಆದ್ದರಿಂದ P - jQ VI ವಿದ್ಯುತ್ ಅಂಶವನ್ನು ಸೆರೆಹಿಡಿಯಲು ಈ ಸಂಯೋಗವು ವಿದ್ಯುತ್ ಅಂಶದ ಕೋನವಾದ ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಕೋನವನ್ನು ಸೆರೆಹಿಡಿಯುವುದು ಆದ್ದರಿಂದ ಅದಕ್ಕಾಗಿಯೇ ಅದು 45 ಡಿಗ್ರಿ ಅದಕ್ಕಾಗಿಯೇ P - jQ VI ಅಂದರೆ P - jQ ಅಂದರೆ ನಿಮ್ಮ V ಸಂಯೋಗ V ನಿಮ್ಮ ಕೊಟ್ಟಿರುವ 50 15 ಕೋನ 15 ಡಿಗ್ರಿಗೆ ಸಮಾನವಾಗಿರುತ್ತದೆ ಆದ್ದರಿಂದ ಸಂಯೋಗವು 50 ಕೋನ ಮೈನಸ್ ಆಗಿರುತ್ತದೆ ಅಂದರೆ 5 ಕೋನ ಮೈನಸ್ 30 ಡಿಗ್ರಿ 250 ಕೋನ ಮೈನಸ್ 45 ಡಿಗ್ರಿಗೆ ಸಮನಾಗಿರುತ್ತದೆ ಅಂದರೆ P 250 cos 450 ಮತ್ತು Q 250 sin 450 ಏಕೆಂದರೆ ಈ 250 cos 450 j250sin 450 ಆದ್ದರಿಂದ 250 cos 45 250 ಆಗುತ್ತದೆ ಅದು 2502 ವಾಟ್ ಮತ್ತು ಇದು 2502 ಸೇ VAR ಸರಿನಾ ಅದಕ್ಕಾಗಿಯೇ ಈ ಸಂಯುಕ್ತ ವ್ಯವಹಾರವು P j Q V I ಸರಿನಾ ಅದಕ್ಕಾಗಿಯೇ ನಾವು P ಮೈನಸ್ ಅನ್ನು ತೆಗೆದುಕೊಳ್ಳುವಾಗ ಇದರರ್ಥ ಅಂದರೆ ನೋಡಿ ನಾವು ನಿಜವಾಗಿ P j Q ತೆಗೆದುಕೊಳ್ಳುತ್ತಿದ್ದೇವೆ ಅದು S ಅದು ನಿಮ್ಮದು VI ಸಂಯೋಗವು ಇದೀಗ ಮತ್ತು ನೀವು ಎರಡೂ ಬದಿಯಲ್ಲಿ ಸಂಯೋಗವನ್ನು ತೆಗೆದುಕೊಂಡರೆ S ಸಂಯುಕ್ತವು P j Q VI ಗೆ ಸಮಾನವಾಗಿರುತ್ತದೆ ಅಂದರೆ ನಿಮ್ಮ S VI ಸರಿನಾ ಆದ್ದರಿಂದ ಅದಕ್ಕಾಗಿಯೇ ನೀವು I SV ಈ 3 ಪ್ರತಿ ಹಂತದ ಕಾರಣದಿಂದಾಗಿ ಬರುತ್ತದೆ ಎಂದು ಬರೆಯುತ್ತಿದ್ದೀರಿ ಅದು ಪ್ರತಿ ಹಂತದಲ್ಲಿದ್ದರೆ 3 ಇರುವುದಿಲ್ಲ ಆದರೆ 3 ಹಂತವು ಸರಿಯಾಗಿದೆ ಅದಕ್ಕಾಗಿಯೇ SVR ಅದು ಸರಿಯಾಗಿದೆ ಈ ಪರಿಕಲ್ಪನೆಯನ್ನು ನೀವು ಅರ್ಥಮಾಡಿಕೊಂಡಿದ್ದರೆ ನೀವು ಈ ಹಕ್ಕನ್ನು ಅರ್ಥಮಾಡಿಕೊಂಡಿದ್ದೀರಿ ಎಂದು ಭಾವಿಸುತ್ತೇನೆ ಎಲ್ಲವೂ ಸ್ಪಷ್ಟವಾಗಿರುತ್ತದೆ ಆದ್ದರಿಂದ ಇದು ಉಲ್ಲೇಖ ರೇಖೆಯಾಗಿದ್ದು ಅದಕ್ಕೆ ಅನುಗುಣವಾಗಿ ನೀವು ತೆಗೆದುಕೊಳ್ಳಬೇಕಾದ ಕೆಲವು ಉಲ್ಲೇಖ ರೇಖೆಯನ್ನು ಎಳೆಯಿರಿ ಮತ್ತು ವಿದ್ಯುತ್ ಅಂಶ ಕೋನವಾಗಿರುವ ವೋಲ್ಟೇಜ್ ಮತ್ತು ಕರೆಂಟ್ ನಡುವಿನ ಕೋನ ಏನೆಂದು ನೋಡಿ ಆದ್ದರಿಂದ ಈ ಸಂಯುಕ್ತವು ವಿದ್ಯುತ್ ಅಂಶದ ಕೋನವನ್ನು ಸೆರೆಹಿಡಿಯಲು ಬರುತ್ತದೆ ಅಂದರೆ ವೋಲ್ಟೇಜ್ ಮತ್ತು ಕರೆಂಟ್ನಡುವಿನ ಕೋನ ಸರಿನಾ ಆದ್ದರಿಂದ ಇದರ ನಂತರ ನಿಮ್ಮ S ಕಾಂಜುಗೇಟ್ ಅನ್ನು 300 ಕೋನ ಮೈನಸ್ 36 87 ಡಿಗ್ರಿ ಮತ್ತು 3 ರ ಒಳಗೆ VR VR ಆ 127 ಕೋನ 0 ಡಿಗ್ರಿ ಕೆವಿಗೆ ಸಮನಾಗಿರುತ್ತದೆ ಆದ್ದರಿಂದ ಅದರ ಸಂಯುಕ್ತವು 127 ಕೋನ 0 ರಂತೆಯೇ ಇರುತ್ತದೆ ಆದ್ದರಿಂದ ಇದು ವಾಸ್ತವವಾಗಿ 787 860 ಆಂಪಿಯರ್ ಗೆ ಬರುತ್ತದೆ ಸರಿನಾ ಇದು ಸ್ವೀಕರಿಸುವ ಕರೆಂಟ್ ಅಂತಿಮ ಕರೆಂಟ್ ಆಗಿದೆ ಈಗ ಸಮೀಕರಣ 6 ರಿಂದ ಇದು 6 ಸಮೀಕರಣದಿಂದ ಬಲವಾಗಿದೆ ಆದ್ದರಿಂದ ಸಮೀಕರಣ 6 ರಿಂದ ಕಳುಹಿಸುವ ಅಂತಿಮ ವೋಲ್ಟೇಜ್ ಪ್ರಮಾಣವು VS ಎಂಬುದು ಮ್ಯಾಗ್ನಿಟ್ಯೂಡ್ ಗೆ ಸಮಾನವಾಗಿರುತ್ತದೆ |VS| |VR| |I| R cos RX sin R ಆದ್ದರಿಂದ VR ಅನ್ನು 127 KV ಪ್ರಮಾಣ ಎಂದು ಕರೆಯಲಾಗುತ್ತದೆಅದರ ಪ್ರಮಾಣ 787 4 ಆಂಪಿಯರ್ ಆಗಿದೆ ನೀವು ಅದನ್ನು ಕಿಲೋ ಆಂಪಿಯರ್ 0 7874 ಕಿಲೋ ಆಂಪಿಯರ್ ಆಗಿ ಪರಿವರ್ತಿಸುತ್ತೀರಿ ಏಕೆಂದರೆ ನೀವು KV R 9 Ω X 26 39 Ω ಎಂದು ಕರೆಯುವ ಈ ಎಲ್ಲ ವಿಷಯಗಳನ್ನು ನಾವು ಇಲ್ಲಿ ಇರಿಸುತ್ತೇವೆ ನೀವು ಲೆಕ್ಕಾಚಾರ ಮಾಡಿದ ಎಲ್ಲ Z ನಿಯತಾಂಕಗಳನ್ನು ನೀಡಲಾಗಿದೆ ಆದ್ದರಿಂದ cosR ವು 0 ಆದ್ದರಿಂದ VS VR ನಾವು ಇದನ್ನು ಕಿಲೋ ವೋಲ್ಟ್ನಲ್ಲಿ ಇರಿಸಿದ್ದೇವೆ ಮತ್ತು ಇದು ಕಿಲೋ ಆಂಪಿಯರ್ನಲ್ಲಿ ಇಟ್ಟಿರುವ ಈ ಕರೆಂಟ್ ಅನ್ನು ಕಿಲೋ ಆಂಪಿಯರ್ ಆಗಿ ಪರಿವರ್ತಿಸಿದ್ದೇವೆ ಆದ್ದರಿಂದ 0 7874 ಬ್ರಾಕೆಟ್ನಲ್ಲಿ ಈ ಎಲ್ಲಾ ಪ್ರಮಾಣ ಆದ್ದರಿಂದ ಇದು VS ಬರುವ 145 13 ಕಿಲೋ ವೋಲ್ಟ್ KV ಆದ್ದರಿಂದ VS ಇದು ಸಾಲಿನಿಂದ ಕೂಡಿದೆ ಸರಿನಾ L ಡ್ಯಾಶ್ L ಇದನ್ನು ಲೈನ್ ಟು ಲೈನ್ 3145 13 ಗೆ ಸಮಾನವಾಗಿರುತ್ತದೆ ಅದು 251 37 KV ಇದು ಕಳುಹಿಸುವ ಎಂಡ್ ವೋಲ್ಟೇಜ್ ಸರಿನಾ ಆದ್ದರಿಂದ ವೋಲ್ಟೇಜ್ ನಿಯಂತ್ರಣವು VS - VR ಗೆ ಸಮಾನವಾಗಿರುತ್ತದೆ ನಾನು 100 ಅನ್ನು ಕಳೆದುಕೊಳ್ಳುತ್ತೇನೆ ಹಾಗಾಗಿ ನಾನು ಇಲ್ಲಿದ್ದೇನೆ 100 ಅನ್ನು ಗುಣಿಸಿದಾಗ ನಿಜವಾಗಿ VR ರ್ನಿಂದ ಭಾಗಿಸಲಾಗಿದೆ ಆದ್ದರಿಂದ VS ಮ್ಯಾಗ್ನಿಟ್ಯೂಡ್ VR ಅನ್ನು ಬದಲಿಸುತ್ತೀರಿ ಮತ್ತು ವೋಲ್ಟೇಜ್ ನಿಯಂತ್ರಣ ಲೆಕ್ಕಾಚಾರಕ್ಕೆ 3 ಹಂತವನ್ನು ಬಳಸಬಹುದು ಅದನ್ನು ಪ್ರತಿ ಹಂತಕ್ಕೆ ಪರಿವರ್ತಿಸಬಹುದು ಮತ್ತು ಈ ಭಾಗದಿಂದ 3 ಭಾಗಿಸಿದರೆ ಉತ್ತರವು ಒಂದೇ ಆಗಿರುತ್ತದೆ ಇದನ್ನು ಸಹ 3ಸಹ ಭಾಗಿಸಿದೆ ಆದ್ದರಿಂದ ಇದು 100 ಕ್ಕೆ ನಿಮ್ಮ ಅದೇ ಉತ್ತರವಾಗಿರುತ್ತದೆ ನೀವು ಲೆಕ್ಕಾಚಾರ ಮಾಡಿದ ಯಾವುದಾದರೂ ದೋಷವನ್ನು ನೀವು ಕಂಡುಕೊಂಡರೆ ನನಗೆ ಮೇಲ್ ಮಾಡಬೇಕು ಸರಿನಾ ಮತ್ತು ಈಗ ವಿದ್ಯುತ್ ನಷ್ಟವು ಕರೆಂಟ್ ಚದರಕ್ಕೆ R ಪರಿಮಾಣ I2 ಕರೆಂಟ್ ಪರಿಮಾಣ I2 R ಗೆ ಸಮನಾಗಿರುತ್ತದೆ ಇದರರ್ಥ 787 42 9 R 10 6 ಎಂದರೆ ಮೆಗಾವಾಟ್ಗೆ ಪರಿವರ್ತಿಸಿದ್ದೀರಿ ಸರಿನಾ ಇದನ್ನು ವ್ಯಾಟ್ ಅನ್ನು 10 6 ರಿಂದ ಭಾಗಿಸಲಾಗಿದೆ ಆದ್ದರಿಂದ ನಾವು ಮೆಗಾವಾಟ್ಗೆ ಪರಿವರ್ತಿಸಿದ್ದೇವೆ ಅದು 5 58 ಮೆಗಾವ್ಯಾಟ್ ಆಗುತ್ತದೆ ಆದ್ದರಿಂದ PR ಪ್ರತಿ ಹಂತಕ್ಕೆ ಅಂತಿಮ ಶಕ್ತಿಯನ್ನು ಪಡೆಯುವುದು ಇದಕ್ಕೆ ಸಮಾನವಾಗಿರುತ್ತದೆ 300 MVA ಆದ್ದರಿಂದ ಪ್ರತಿ ಹಂತಕ್ಕೆ 300 MVA 3 ಹಂತವಾಗಿದೆ ಆದ್ದರಿಂದ 3 ರಿಂದ ಭಾಗಿಸಲಾಗಿದೆ ಆದ್ದರಿಂದ ಪ್ರತಿ ಹಂತಕ್ಕೆ cos φ 0 8 ಗೆ ಆದ್ದರಿಂದ 80 ಮೆಗಾವ್ಯಾಟ್ ಸರಿನಾ ಅದೇ ರೀತಿ PS ಪ್ರತಿ ಹಂತಕ್ಕೆ ಕಳುಹಿಸುವ ಅಂತಿಮ ಶಕ್ತಿ ಪ್ರತಿ ಹಂತವನ್ನು ಸ್ವೀಕರಿಸುವ ಶಕ್ತಿ ಮತ್ತು P ನಷ್ಟವನ್ನು ಸ್ವೀಕರಿಸಲು ಸಮಾನವಾಗಿರುತ್ತದೆ 58 ಅಂದರೆ 85 58 ಮೆಗಾವ್ಯಾಟ್ ಸರಿನಾ ನಿಮ್ಮ ದಕ್ಷತೆ ಎಂದು ನೀವು ಕರೆಯುವುದು ಈ ಭಾಗಕ್ಕೆ ಬರುವುದಿಲ್ಲ ಇದು ಭಾಗ ದಕ್ಷತೆಯು PRPSಗೆ ಸಮಾನವಾಗಿರುತ್ತದೆ ಅದು 8085 58 ಆದ್ದರಿಂದ 93 48 ಇದು ಔಟ್ಪುಟ್ ಇದು ಸ್ವೀಕರಿಸುವ ಅಂತಿಮ ಶಕ್ತಿ ಎಂದರೆ ಔಟ್ಪುಟ್ ಮತ್ತು ಅಂತಿಮ ಶಕ್ತಿಯನ್ನು ಕಳುಹಿಸುವುದು ಎಂದರೆ ಇನ್ಪುಟ್ ಆದ್ದರಿಂದ 8085 58100 ಆದ್ದರಿಂದ 93 48 ಈ ದಕ್ಷತೆ ಈಗ ಭಾಗ ವಾಸ್ತವವಾಗಿ 3 VR IR 300 ಈ 3 ಹಂತದ MVA ಆದ್ದರಿಂದ VR ಎಂಬುದು 220 KV IR 787 4 ಆಂಪಿಯರ್ ಸರಿನಾ ಆದ್ದರಿಂದ ನೀವು ಸಮೀಕರಣ 6 ರಿಂದ ಲೆಕ್ಕಾಚಾರ ಮಾಡಬಹುದು ಕಳುಹಿಸುವ ಅಂತಿಮ ವೋಲ್ಟೇಜ್ ಪ್ರಮಾಣವು ಇದು ನಿಮ್ಮ ಸಂಬಂಧ VS VR ಜೊತೆಗೆ I ಮತ್ತೆಆ ಮೋಡ್ ಅಥವಾ ಪರಿಮಾಣವನ್ನು ಅರ್ಥೈಸಿಕೊಳ್ಳದ IRcos RXsin R ಎಂದು ಹೇಳುತ್ತಿಲ್ಲ ಆದ್ದರಿಂದ ನಿಮ್ಮ ಪ್ರತಿ ಹಂತದ ಮೌಲ್ಯಗಳನ್ನು ಸರಿಯಾಗಿ ಬದಲಿಸಿ ಆದ್ದರಿಂದ ನಿಮ್ಮ VR ನ ಪ್ರಮಾಣಕ್ಕಾಗಿ R X ಪರಿಚಿತ cosine ತಿಳಿದಿರುವ sine ಎಂದು ತಿಳಿದಿರುವ I ಅನ್ನು ಕಿಲೋ ಆಂಪಿಯರ್ ನಲ್ಲಿ ನೀಡಲಾಗಿದೆ ಆದ್ದರಿಂದ ನೀವು ಕ್ಷಮಿಸಿ ಎಂದು ಕರೆಯುವದನ್ನು ನೀವು ಪಡೆಯುತ್ತೀರಿ ಕ್ಷಮಿಸಿ ಇಲ್ಲಿ ಇದು ಎರಡನೇ ಸುತ್ತಿನಲ್ಲಿದೆ ಮುಂದಿನದು ನಿಮ್ಮ ಕ್ಷಮಿಸಿ ಇದು ನಿಜವಾಗಿ ಇದು ಹಿಂದಿನದು ಕ್ಷಮಿಸಿ ಆದ್ದರಿಂದ ಇದು 3 VRIR 300 VR 220 KV ಆದ್ದರಿಂದIR ಇದು ಒಂದು ಆಗಿದೆ ಈಗ ಅದು ಲೋಡ್ 0 8 ಪವರ್ ಫ್ಯಾಕ್ಟರ್ಗೆ ಕಾರಣವಾಗುತ್ತದೆ ಸರಿನಾ ಆದ್ದರಿಂದ ಹಿಂದಿನ ಪುಟವು ಸರಿಯಾದ ಸ್ಥಾನದಲ್ಲಿದೆ ಪ್ರಮುಖ ಪವರ್ ಫ್ಯಾಕ್ಟರ್ ಲೋಡ್ ಸಮೀಕರಣ 6 ಹೀಗೆ ಬರೆಯಬಹುದು ಆದ್ದರಿಂದ ಪ್ರಮುಖ ಶಕ್ತಿಯ ಅಂಶವಾಗಿ ಈ ಚಿಹ್ನೆಯು ಮೈನಸ್ ಎಂದು ಹೇಳಿದೆ ಸರಿನಾ ಆದ್ದರಿಂದ ಉಳಿದವು ಒಂದೇ ಆಗಿರುತ್ತದೆ ಆದ್ದರಿಂದ VS ಈ 127 ಜೊತೆಗೆ ಈ ಒಂದಕ್ಕೆ ಸಮಾನವಾಗಿರುತ್ತದೆ ಆದ್ದರಿಂದ ಮ್ಯಾಗ್ನಿಟ್ಯೂಡ್ VS 120 2 KV ಆಗಿದೆ ಇದು ತಟಸ್ಥಕ್ಕೆ ನಿಮ್ಮ ಫೇಸ್ ವೋಲ್ಟೇಜ್ ಲೈನ್ ಸರಿನಾ ಆದ್ದರಿಂದ VS ಲೈನ್ ಟು ಲೈನ್ √3 120 2 KVಗೆ ಸಮಾನವಾಗಿರುತ್ತದೆ ಅದು 208 2 KV ಆಗಿದೆ ಆದ್ದರಿಂದ ವೋಲ್ಟೇಜ್ ನಿಯಂತ್ರಣವೆಂದರೆ 220 ರಿಂದ 100 ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಮೈನಸ್ ಅನ್ನು ಕಳುಹಿಸುವುದು ಆದ್ದರಿಂದ ಮೈನಸ್ 55 36 ಅಂದರೆ ಪ್ರಮುಖ ವಿದ್ಯುತ್ ಅಂಶ ನಿಯಂತ್ರಣವು ಋಣಾತ್ಮಕವಾಗಿರುತ್ತದೆ ಅಂದರೆ ಸ್ವೀಕರಿಸುವ ಎಂಡ್ ವೋಲ್ಟೇಜ್ ಅನ್ನು ಕಳುಹಿಸುವ ಎಂಡ್ ವೋಲ್ಟೇಜ್ಗಿಂತ ದೊಡ್ಡದಾಗಿದೆ ನಾವು ಆಯ್ಕೆ ಮಾಡಿದ ಯಾವುದೇ ವಿದ್ಯುತ್ ಅಂಶವನ್ನು ಸ್ವೀಕರಿಸುವುದು ಮತ್ತು ಪ್ರತಿ ಹಂತಕ್ಕೂ ನೈಜ ವಿದ್ಯುತ್ ನಷ್ಟವು 787 42 9 10 6 ಕ್ಕೆ ಸಮಾನವಾಗಿರುತ್ತದೆ ಅದು 5 58 ಮೆಗಾವ್ಯಾಟ್ ಆಗಿದೆ ಅದು PR ಪ್ರತಿ ಹಂತಕ್ಕೆ 80 ಮೆಗಾವ್ಯಾಟ್ ಸರಿಯಾಗಿ ಪಡೆಯುವ ಅಂತಿಮ ಶಕ್ತಿಯನ್ನು ಪಡೆಯುತ್ತದೆ ಆದ್ದರಿಂದ ಪ್ರತಿ ಹಂತಕ್ಕೆ ಕಳುಹಿಸುವ ಅಂತಿಮ ಶಕ್ತಿ PS PR PLoss ಸುಲಭವಾಗಿ ಲೆಕ್ಕಾಚಾರ ಮಾಡಬಹುದು ಆದ್ದರಿಂದ PS ಇದಕ್ಕೆ ಹೆಚ್ಚು ಸಮಾನವಾಗಿರುತ್ತದೆ ಮತ್ತು ದಕ್ಷತೆಯು PRPS ಗೆ ಸಮಾನವಾಗಿರುತ್ತದೆ ಅದು 8085 58 ಆದ್ದರಿಂದ 93 47 ಸರಿನಾ ಆದ್ದರಿಂದ ಇದಕ್ಕಾಗಿ ನೀವು ದಕ್ಷತೆಯನ್ನು ಸರಿಯಾಗಿ ಕರೆಯುತ್ತೀರಿ ಆದ್ದರಿಂದ ಪ್ರಮುಖ ವಿದ್ಯುತ್ ಅಂಶಕ್ಕಾಗಿ ಅದು ಯಾವಾಗಲೂ ಅಲ್ಲ ಎಂದು ನೋಡಬಹುದು ಆದರೆ ಈ ಸಂದರ್ಭದಲ್ಲಿ ನಿಯಂತ್ರಣವು ನಕಾರಾತ್ಮಕವಾಗಿದೆ ಸರಿನಾ ಆದ್ದರಿಂದ ಮುಂದಿನ ಉದಾಹರಣೆಯಂತೆ 3 ಹಂತದ 150 ಕಿಲೋ ಮೀಟರ್ ಉದ್ದದ 50 ಹರ್ಟ್ಜ್ ಪ್ರಸರಣ ಮಾರ್ಗದ ದಕ್ಷತೆ ಮತ್ತು ನಿಯಂತ್ರಣವನ್ನು 20 ಮೆಗಾವ್ಯಾಟ್ ಅನ್ನು 0 8 ಮಂದಗತಿಯ ವಿದ್ಯುತ್ ಅಂಶದಲ್ಲಿ ಮತ್ತು 66 KV ಸಮತೋಲಿತ ಹೊರೆಗೆ ತಲುಪಿಸುತ್ತದೆ ರೇಖೆಯ ಪ್ರತಿರೋಧವು ಪ್ರತಿ ಕಿಲೋ ಮೀಟರ್ಗೆ 0 075 ಓಮ್ 1 57 ಹೊರಗಿನ ಡಯಾ ಅಂತರದ ಸಮಬಾಹು ಸಮನಾಗಿ 2 ಮೀಟರ್ ಮಧ್ಯದ ಬಳಕೆಯ ನಾಮಮಾತ್ರ ವಿಧಾನ ಇದರರ್ಥ ನೀವು ಇಲ್ಲಿ ಇಂಡಕ್ಟನ್ಸ್ ಅನ್ನು ಲೆಕ್ಕಾಚಾರ ಮಾಡಬೇಕು ಆ ಸೂತ್ರಗಳಿಗೆ ಕೆಪಾಸಿಟನ್ಸ್ ಸರಿಯಾಗಿ ಅಗತ್ಯವಿದೆ ಆದ್ದರಿಂದ ಇದು ಸರಿಯಾದ ಸಮಸ್ಯೆಯಾಗಿದೆ ಆದ್ದರಿಂದ ನೀವು ಈ ರೆಕಾರ್ಡಿಂಗ್ ವಿಷಯವನ್ನು ಸ್ವಲ್ಪ ದೋಷವಿದ್ದರೆ ಲೆಕ್ಕಾಚಾರದ ದೋಷವನ್ನು ಮಾಡಿದರೆ ತರಗತಿ ಕೊಠಡಿಗಳಲ್ಲಿ ಸ್ವಲ್ಪ ಅಥವಾ ದೋಷವಿದ್ದರೆ ವಿದ್ಯಾರ್ಥಿಗಳು ಎಲ್ಲವನ್ನೂ ಸರಿಪಡಿಸಬಹುದು ಆದ್ದರಿಂದ ನಾವು ಎಲ್ಲವನ್ನೂ ಸರಿಪಡಿಸಬಹುದು ಆದರೆ ಈ ಸಂದರ್ಭದಲ್ಲಿ ಯಾವುದೇ ದೋಷವಿದೆಯೆ ಎಂದು ನಾನು ಹೇಳುತ್ತಿದ್ದೇನೆ ಈ ತಪ್ಪಾದ ಲೆಕ್ಕಾಚಾರವನ್ನು ನೀವು ಕಂಡುಕೊಂಡರೆ ನೀವು ದಯವಿಟ್ಟು ತಿಳಿಸಿ ಏಕೆಂದರೆ ಅದನ್ನು ದಾಖಲಿಸಲಾಗಿದೆ ಆದ್ದರಿಂದ ಅದಕ್ಕಾಗಿಯೇ ನೀವು ಈ ಸಮಸ್ಯೆಯನ್ನು ಬರುವುದನ್ನು R ಆಗಿ ಪರಿವರ್ತಿಸಲು ಎಲ್ಲವನ್ನೂ ಸಮಾನವಾಗಿ ನೀಡಲಾಗುತ್ತದೆ ಆದ್ದರಿಂದ ಇದು 11 25Ω ಆಗುತ್ತದೆ ಈ ಡೇಟಾವನ್ನು ನೀಡಲಾಗಿರುವುದರಿಂದ ವಾಹಕದ ವ್ಯಾಸವು 1 5 ಸೆಂಟಿಮೀಟರ್ ಆದ್ದರಿಂದ ತ್ರಿಜ್ಯವು 0 75 ಸೆಂಟಿಮೀಟರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ r 0 0075 ಮೀಟರ್ ದೂರ 2 ಮೀಟರ್ ಸಮಾನವಾಗಿ ಸರಿ ಆದ್ದರಿಂದ ಈ ಸೂತ್ರವನ್ನು ಈಗಾಗಲೇ ಇಂಡಕ್ಟನ್ಸ್ ಅಧ್ಯಾಯಕ್ಕಾಗಿ ಪಡೆಯಲಾಗಿದೆ ಆದ್ದರಿಂದL210 7 ನಿಮಗೆ ಅದನ್ನು 150 ಕಿಲೋ ಮೀಟರ್ಗೆ ಮಾಡಿ ಆದ್ದರಿಂದ 150 ರಿಂದ 1000 ಮೀಟರ್ ನೈಸರ್ಗಿಕ ಲಾಗ್ ಇನ್ 2 ಅನ್ನು ನೀವು ಕರೆಯುವ ಸಮಬಾಹು ಇಲ್ಲಿ ನೀಡಲಾಗಿದೆ ಸರಿನಾ ಅದು ನಿಮ್ಮ ಹೊರಗಿನ ಡಯಾ ಎಂದು ಕರೆಯುವ ಮಧ್ಯದ ಬಲಕ್ಕೆ 2 ಮೀಟರ್ ಸಮನಾಗಿರುತ್ತದೆ ಆದ್ದರಿಂದ ಇದು d 2 ಮೀಟರ್ ಆದ್ದರಿಂದ ನೀವು ಇದನ್ನು 0 0075 ಎಂದು ಕರೆಯುವದನ್ನು ತಿಳಿಯಿರಿ ಆದ್ದರಿಂದ ಅದು 0 1675 ಹೆನ್ರಿ ಬರುತ್ತಿದೆ ಆದ್ದರಿಂದ ಮತ್ತು ಈ ಒಂದು X ಎಂಬುದು 2πf ಗೆ ಸಮನಾಗಿರುತ್ತದೆ ನಂತರ ನೀವು L ಗೆ ಕಂಡುಹಿಡಿಯುವುದು ಹೆಚ್ಚು ಆದ್ದರಿಂದ 52 62 ಓಮ್ ಅಂತೆಯೇ ಇದು 150 ಕಿಲೋ ಮೀಟರ್ ಸಾಲಿನ ಉದ್ದದ ರೇಖೆಯಾಗಿದೆ ಆದ್ದರಿಂದ ನೀವು ಚಾರ್ಜಿಂಗ್ ಕೆಪಾಸಿಟನ್ಸ್ ಅನ್ನು ಪರಿಗಣಿಸಬೇಕು ಆದ್ದರಿಂದ ನೇರವಾಗಿ ನಿಮ್ಮ ಅಧ್ಯಾಯದ ಕೆಪಾಸಿಟನ್ಸ್ಗೆ ಹೋಗಿ ಅದು 20 ಆದ್ದರಿಂದ ಮೀಟರ್ಗೆ 2 8 854 10 12 ಫರಾಡ್ ಈ ಒಂದು 0 ಅನ್ನು ನೈಸರ್ಗಿಕ ಲಾಗ್ ಇನ್ ln 20 0075 0 0075 150 1000 ರಿಂದ ಭಾಗಿಸಿ ಲೆಕ್ಕಾಚಾರದ ನಂತರ 1 49 ಮೈಕ್ರೊ ಫರಾಡ್ ಬರುತ್ತದೆ ಮತ್ತು ನಿಮ್ಮ ಪ್ರವೇಶ Y ಚಾರ್ಜಿಂಗ್ ಪ್ರವೇಶಕ್ಕೆ ಸಮಾನವಾಗಿರುತ್ತದೆ Y ಎಂಬುದು jωC ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರರ್ಥ Y 50 ಹರ್ಟ್ಜ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ j 2f 1 449 ಇದು ಮೈಕ್ರೋ ಫರಾಡ್ ಆದ್ದರಿಂದ 10 6 ಅದು mho ಆಗಿದೆ ಇಲ್ಲಿ ಸೀಮೆನ್ಸ್ ಬರೆಯುತ್ತಿಲ್ಲ ಬದಲಾಗಿ ಎಲ್ಲೆಡೆ ಮ್ಹೋ ಆಗಿ ಇಡುತ್ತಿದ್ದೇನೆ ಆದ್ದರಿಂದ Y j 4 68 10 6 ಮ್ಹೋ ಸರಿನಾ ಆದ್ದರಿಂದ Y2j 23410 6 ಮ್ಹೋ ಈಗ Z R j X R ಇದು ಹೆಚ್ಚು ಇದು X ಆದ್ದರಿಂದ 53 90 Ω ಈಗ 3VR ಇದು ಲೈನ್ ಆಗಿದೆ ಅದನ್ನು ಹಸಿರು ಬಣ್ಣದಿಂದ ಗುರುತಿಸಿದೆ I ಯಾವಾಗ ತಪ್ಪಿಸಿಕೊಂಡಿದೆ ಲೈನ್ ಟು ಲೈನ್ IR cos φP201000 ಆಗಿದೆ 366IR ಪ್ರಮಾಣವು 20000 ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಇದರಿಂದ ನಾವು IR 2 18 7 ಆಂಪಿಯರ್ ಅನ್ನು 0 8 ಪವರ್ ಫ್ಯಾಕ್ಟರ್ ಬಲಕ್ಕೆ ಮಂದಗತಿಯಲ್ಲಿ ಪಡೆಯುತ್ತೇವೆ ಆದ್ದರಿಂದ ಅಂತಿಮ ವೋಲ್ಟೇಜ್ VR ಅನ್ನು ಪಡೆಯುವುದು ಪ್ರತಿ ಹಂತ 663 38 104 KV ಆಗಿರುತ್ತದೆ ಇದು ಸ್ವೀಕರಿಸುವ ಎಂಡ್ ವೋಲ್ಟೇಜ್ VR ಆಗಿದೆ ಆದ್ದರಿಂದ 15 ಸಮೀಕರಣದಿಂದ ಸರಿನಾ ಸಮೀಕರಣ 15 ರಿಂದ ಅದು ನಿಮಗೆ ತಿಳಿದಿದೆ VS1ZY2VRZIR ಸರಿ ಆದ್ದರಿಂದ IR ತಿಳಿದಿರುವ ಕರೆಂಟ್ 218 860 ಆಂಪಿಯರ್ ಹಿಂದುಳಿದಿದೆ ಆದ್ದರಿಂದ ಕಿಲೋ ಆಂಪಿಯರ್ 0 2187 ಗೆ ಪರಿವರ್ತಿಸಲಾಗಿದೆ ಮತ್ತು ಇದು ಕಿಲೋ ಆಂಪಿಯರ್ ಕೋನವಾಗಿದೆ ಆದ್ದರಿಂದ VR ಇದಕ್ಕೆ ಸಮಾನವಾಗಿರುತ್ತದೆ 38 104 ಕೋನ 0 ಡಿಗ್ರಿ KV ಆದ್ದರಿಂದ ಇಲ್ಲಿ Z ಮತ್ತು Y ಎರಡೂ ಲೆಕ್ಕಹಾಕಲಾಗಿದೆ ಆದ್ದರಿಂದ ZY2 ನೀವು ಇದನ್ನು ತಯಾರಿಸುತ್ತೀರಿ ಏಕೆಂದರೆ 1ZY2 ZY2 ನೀವು ಲೆಕ್ಕಾಚಾರ ಮಾಡಿ ಇದು ಒಂದು 0 00264 ಆಗಿರುತ್ತದೆ ಸರಿನಾ ಆದ್ದರಿಂದ VS ಇದಕ್ಕೆ ಸಮನಾಗಿರುತ್ತದೆ 1 1 ZY2 ಏಕೆಂದರೆ ಅದು 1ನಿಮ್ಮ ZY2 ಬರುತ್ತಿದೆ ಆದ್ದರಿಂದ ZY ಇದು ಹೆಚ್ಚು ಬರುತ್ತಿದೆ 0123 j0 00264 ನಿಮ್ಮ VR ರ್ನಿಂದ ಗುಣಿಸಿ ಇದು 38 104 ಕೋನ 0 ಡಿಗ್ರಿ ಮತ್ತು Z ನ ಒಳಗೆ IR ಆದ್ದರಿಂದ ಇದು Z ಮತ್ತು ಈ ಕಿಲೋ ಆಂಪಿಯರ್ ಆದರೂ ಇದು ನಿಮ್ಮ IR ಆಗಿದೆ ಆದ್ದರಿಂದ ನೀವು ಕೂಡ ಈ ಡ್ರಾಪ್ ಕಿಲೋ ವೋಲ್ಟ್ ಆಗುತ್ತದೆ ಆದ್ದರಿಂದ VS 47 540 ಇದು ಬರುತ್ತಿದೆ ಇದು ಕಿಲೋ ವೋಲ್ಟ್ಗೆ ಸಮಾನವಾಗಿರುತ್ತದೆ ಇದು ನಿಮ್ಮ VS ಸರಿನಾ ಆದ್ದರಿಂದ VS ಲೈನ್ ಟು ಲೈನ್ 3 47 54 ಡಿಗ್ರಿಗೆ ಸಮಾನವಾಗಿರುತ್ತದೆ 0 ಕೋನ 9 54 ಡಿಗ್ರಿ ಕೆ ಆದ್ದರಿಂದ ನಿಮ್ಮ ಚಾರ್ಜಿಂಗ್ ಕೆಪಾಸಿಟನ್ಸ್ ಆ ಸಮಯದಲ್ಲಿ VS VRVR ಅನ್ನು ಪರಿಗಣಿಸದಿದ್ದಾಗ ಸಮೀಕರಣ 9 ಅನ್ನು ಬಳಸುವುದು ಆದರೆ ಅದೇ ಸಮಯದಲ್ಲಿ ನಾವು ಆ ಸಮೀಕರಣ 9 ಅನ್ನು ಪಡೆದುಕೊಂಡಿದ್ದೇವೆ ಏಕೆಂದರೆ A 1 ಎಂಬ ಸಣ್ಣ ಸಾಲಿಗೆ ಆದರೆ ಇಲ್ಲಿ ಅದು ಇಲ್ಲ ಆದ್ದರಿಂದ 9 ಸಮೀಕರಣವನ್ನು ಬಳಸುವುದರಿಂದ ಅದು ಮೋಡ್ನಲ್ಲಿ VS ಅಪ್ ಮೋಡ್ ಆಗಿರುತ್ತದೆ ಆದ್ದರಿಂದ ಒಂದು ಮೋಡ್ A ವಿಷಯವನ್ನು ನೀವು ಸುಲಭವಾಗಿ ಲೆಕ್ಕ ಹಾಕಬಹುದು ಇದು ನಿಜವಾಗಿ A 1ZY2 ಗೆ ಸಮಾನವಾಗಿರುತ್ತದೆ ಆದ್ದರಿಂದ A ಈ ಪದವು ನಿಜವಾಗಿ ಲೆಕ್ಕಾಚಾರ ಮಾಡುತ್ತದೆ ಮತ್ತು ಇದರ ಮೂಲಕ ನೀವು ನಿಜವಾಗಿಯೂ ಈ ಪದ ಈ ಬ್ರಾಕೆಟ್ ಪದ ಈ ಪದವು A ಆಗಿದೆ ಆದ್ದರಿಂದ ಲೆಕ್ಕಾಚಾರ ಮಾಡಿದಾಗ ಇದರ ಮಾದರಿ ಮೋಡ್ 0 9877 ಮೈನಸ್ 66 ಅನ್ನು 66 ರಿಂದ ಭಾಗಿಸಲಾಗಿದೆ ಸರಿನಾ ಆದ್ದರಿಂದ 25 26 ಅದು ವೋಲ್ಟೇಜ್ ನಿಯಂತ್ರಣವಾಗಿದೆ ಈಗ ಪ್ರತಿ ಹಂತಕ್ಕೆ ವಿದ್ಯುತ್ ಶಕ್ತಿಯ ನಷ್ಟವು I2 R ಗೆ ಸಮನಾಗಿರುತ್ತದೆ ಆದ್ದರಿಂದ ಎಲ್ಲಾ ಮೌಲ್ಯವನ್ನು ಬದಲಿಸಿ ಮತ್ತು ಅದನ್ನು ಮೆಗಾವ್ಯಾಟ್ಗೆ ಪರಿವರ್ತಿಸಿ ಆದ್ದರಿಂದ ಅದಕ್ಕಾಗಿಯೇ 10 6 ರಿಂದ ಗುಣಿಸಲಾಗುತ್ತದೆ 538 ಮೆಗಾವ್ಯಾಟ್ ಆದ್ದರಿಂದ ಪ್ರತಿ ಫೇಸ್ಗೆ ಅಂತಿಮ ವಿದ್ಯುತ್ 203 ಮೆಗಾವ್ಯಾಟ್ ಮತ್ತು ಪ್ರತಿ ಹಂತಕ್ಕೆ ಕಳುಹಿಸುವ ಎಂಡ್ ಪವರ್ ಮತ್ತು ನಷ್ಟ 203 0 538 ಮೆಗಾವ್ಯಾಟ್ ಸ್ವೀಕರಿಸಲು ಸಮಾನವಾಗಿರುತ್ತದೆ ಆದ್ದರಿಂದ PS 7 20 ಆಗಿದೆ ದಕ್ಷತೆಯು PRPSಗೆ ಸಮಾನವಾಗಿರುತ್ತದೆ ಆದ್ದರಿಂದ 2037 20492 54 ಸರಿನಾ ಇದು ನಿಮ್ಮ ದಕ್ಷತೆಯಾಗಿದೆ ಮುಂದಿನ 2 ಉದಾಹರಣೆಯೆಂದರೆ 3 ಹಂತದ ಕಳುಹಿಸುವ ಕೊನೆಯಲ್ಲಿ ವೋಲ್ಟೇಜ್ ಕರೆಂಟ್ ಮತ್ತು ವಿದ್ಯುತ್ ಅಂಶವನ್ನು ನಿರ್ಧರಿಸುವುದು ಇದು ಮತ್ತೊಂದು ರೀತಿಯ ಸಮಸ್ಯೆಯಾಗಿದೆ 50 ಹರ್ಟ್ಜ್ ಓವರ್ಹೆಡ್ ಟ್ರಾನ್ಸ್ಮಿಷನ್ ಲೈನ್ 160 ಕಿಲೋ ಮೀಟರ್ ಉದ್ದವು 100 MVA ಲೋಡ್ ಅನ್ನು 0 8 ಪವರ್ ಫ್ಯಾಕ್ಟರ್ ಮಂದಗತಿಯಲ್ಲಿ ಮತ್ತು 132 KV ಅನ್ನು ಸಮತೋಲಿತ ಲೋಡ್ಗೆ ತಲುಪಿಸುತ್ತದೆ ಸರಿನಾ ಪ್ರತಿ ಕಿಲೋ ಮೀಟರ್ಗೆ ಪ್ರತಿರೋಧವನ್ನು 0 16 ಓಮ್ ಮತ್ತು ಪ್ರತಿ ಕಿಲೋ ಮೀಟರ್ಗೆ ಇಂಡಕ್ಟನ್ಗೆ 1 2 ಮಿಲಿ ಹೆನ್ರಿ ನೀಡಲಾಗುತ್ತದೆ ಮತ್ತು ಪ್ರತಿ ಕಂಡಕ್ಟರ್ಗೆ ಪ್ರತಿ ಕಿಲೋ ಮೀಟರ್ಗೆ ಕೆಪಾಸಿಟನ್ಸ್ 0 0082 ಮೈಕ್ರೋ ಫರಾಡ್ನೀಡಲಾಗುತ್ತದೆ ಇಲ್ಲಿ ನಾಮಿನಲ್ ವಿಧಾನವನ್ನು ಬಳಸಬೇಕಾಗುತ್ತದೆ ಏಕೆಂದರೆ ರೇಖೆಯು 160 ಕಿಲೋ ಮೀಟರ್ ಉದ್ದದ ಬಲವಾಗಿರುತ್ತದೆ ಆದ್ದರಿಂದ ಈ ಸಂದರ್ಭದಲ್ಲಿ R ಅನ್ನು ಲೆಕ್ಕ ಹಾಕಿದರೆ ಅದು 25 6Ω ಆಗುತ್ತದೆ X ಲೆಕ್ಕ ಹಾಕಿದರೆ ಅದು 60 3Ω ಆಗುತ್ತದೆ ಈಗ ಈ ಎಲ್ಲಾ ವಿಷಯಗಳು ಪುನರಾವರ್ತನೆಯಾಗುತ್ತಿವೆ ಏಕೆಂದರೆ ಈಗ ಅರ್ಥವಾಗುವಂತಹದ್ದಾಗಿದೆ ನಿಮ್ಮ ಇದನ್ನು ಲೆಕ್ಕಹಾಕಲು Y ಸಮಾನವಾಗಿರುತ್ತದೆ ನಿಮ್ಮ 0 0072 ಮೈಕ್ರೊ ಫರಾಡ್ ಅನ್ನು ನೀಡಲಾಗಿದೆ ಮತ್ತು ಇದು ನೀವು 50 ಆವರ್ತನ ಎಂದು ಕರೆಯುವ 50 ಹರ್ಟ್ಜ್ ಆಗಿದೆ ಆದ್ದರಿಂದ ಉದ್ದದ ರೇಖೆಯ ಉದ್ದ 160 ಕಿಲೋ ಮೀಟರ್ ಆದ್ದರಿಂದ ನೀವು j4 12 10 4 ಮ್ಹೋ ಅನ್ನು ಪಡೆಯುತ್ತೀರಿಇಲ್ಲಿ ಸೀಮೆನ್ಸ್ ಅನ್ನು ಬಳಸುತ್ತಿಲ್ಲ ಮ್ಹೋ ಸರಿನಾ ಮತ್ತು Z R j X ಬಳಸಿ ಆದ್ದರಿಂದ ಇದು ರೇಖೆಯ ಕೋನದ ನಿಮ್ಮ ಪ್ರತಿರೋಧ 67 ಡಿಗ್ರಿ ಆಗಿದೆ ಈಗ ಸ್ವೀಕರಿಸುವ ತುದಿಯಲ್ಲಿನ ಫೇಸ್ ವೋಲ್ಟೇಜ್ VR 1323 21 ಕೋನ 0 ಡಿಗ್ರಿ KV ಏಕೆಂದರೆ ಇದನ್ನು ಸರಿಯಾಗಿ ನೀಡಲಾಗಿದೆ ಎಂಡ್ ಕರೆಂಟ್ IR ಅನ್ನು ಸ್ವೀಕರಿಸುವುದು ಮೂಲಕ್ಕೆ ಸಮಾನವಾಗಿರುತ್ತದೆ ಅದು MVA ಅನ್ನು ಇಟ್ಟುಕೊಳ್ಳುವುದು ಎಂದು ಕರೆಯುವ ಆದ್ದರಿಂದ ಈ ಕಡೆ ನೀವು ಈ ಕಡೆ ಕರೆಯುವದನ್ನು ಸಹ ಇದು IR 3 ಇದು 100 MVA ಎಂದು ನೀಡಲಾಗಿದೆ ಆದ್ದರಿಂದ ಇದು ವೋಲ್ಟ್ ಆಂಪಿಯರ್ ಅನ್ನು ತಯಾರಿಸುತ್ತಿದೆ ಮತ್ತು ಇದು 132 103 ಆದ್ದರಿಂದ ಕಿಲೋ ವೋಲ್ಟ್ ಅನ್ನು ವೋಲ್ಟ್ ಮಾಡಲಾಗಿದೆ ಆದ್ದರಿಂದ IR ಇದು ಮೀಸಲಾದ 3 13210 ನಿಮ್ಮ 103 ಅದು ಬರುತ್ತಿದೆ 437 38 ಆಂಪಿಯರ್ ಸರಿಯಾದ ಮಾರ್ಗವಾಗಿದೆ ಮತ್ತು ನೀವು ಯಾವುದೇ ಸಮಸ್ಯೆಯನ್ನು ಸರಿಯಾಗಿ ಲೆಕ್ಕ ಹಾಕಲಾಗುವುದಿಲ್ಲ ಆದ್ದರಿಂದ ಲೋಡ್ ಮಂದಗತಿಯ ವಿದ್ಯುತ್ ಅಂಶವನ್ನು ಹೊಂದಿದೆ ಅದು R ಇದು 36 87 ಡಿಗ್ರಿ ಏಕೆಂದರೆ ಅದು 0 8 ಆಗಿದೆ ಇಲ್ಲಿ ಕರೆಂಟ್ IR 437 38 ಕೋನ ಮೈನಸ್ 36 87 ಡಿಗ್ರಿ ಆಂಪಿಯರ್ಗೆ ಸಮಾನವಾಗಿರುತ್ತದೆ ಆದ್ದರಿಂದ ಲೆಕ್ಕ ಹಾಕಬೇಕಾದ್ದನ್ನು A B C D ನಿಯತಾಂಕ ಎಂದು ಕರೆಯುವುದು ಆದ್ದರಿಂದ ಮೊದಲು A 1ZY2 ಅನ್ನು ಹೊಂದಿದ್ದೀರಿ ಮೊದಲು ZY ಅನ್ನು ಲೆಕ್ಕಾಚಾರ ಮಾಡಿ ಈ ಎಲ್ಲಾ ಮೌಲ್ಯವನ್ನು ಇರಿಸಿ ನೀವು ಈ ಮೌಲ್ಯವನ್ನು ಸರಿಯಾಗಿ ಪಡೆಯುತ್ತೀರಿ ನಂತರ 15 ಸಮೀಕರಣದಿಂದ VS 1ZY2VRZ IR ಈ ಎಲ್ಲಾ ಕರೆಂಟ್ ವಾಸ್ತವವಾಗಿ ವೋಲ್ಟ್ ಅನ್ನು 1000 ರಿಂದ ಭಾಗಿಸುತ್ತದೆ ಸರಿನಾ ಅದು ಕಿಲೋ ವೋಲ್ಟ್ ಅನ್ನು ಮಾಡಲಾಗಿದೆ ಆದ್ದರಿಂದ ಮತ್ತು ಇದು ಕಿಲೋ ವೋಲ್ಟ್ನಲ್ಲಿರುವುದರಿಂದ 76 21 ಕೋನ 0 ಕಿಲೋ ವೋಲ್ಟ್ ಆಗಿದೆ ಆದ್ದರಿಂದ ಇದು ವೋಲ್ಟ್ ಆಗಿರುವುದರಿಂದ ಇದು ಆಂಪಿಯರ್ನಲ್ಲಿದೆ ಮತ್ತು ಇದನ್ನು 1000 ರಿಂದ ಭಾಗಿಸಲಾಗಿದೆ ಆದ್ದರಿಂದ VS ಎಂಬುದು 101 07 ಕೋನ 8 18 ಡಿಗ್ರಿ 18 ಡಿಗ್ರಿ ಕ್ಷಮಿಸಿ 0 18 ಡಿಗ್ರಿ ಕಿಲೋ ವೋಲ್ಟ್ ಸರಿನಾ ಆದ್ದರಿಂದ ಎಂಡ್ ಲೈನ್ ವೋಲ್ಟೇಜ್ ಕಳುಹಿಸುವುದರಿಂದ ಇದನ್ನು 3 ರಿಂದ ಗುಣಿಸಿ ಅದು 170 05 ಮತ್ತು ಇದು ಕೋನ ಸರಿನಾ ಅದು ನಿಜವಾಗಿ 8 18 ಡಿಗ್ರಿ ಆಗಿದೆ ಮತ್ತು 17 ರ ಸಮೀಕರಣದಿಂದ ನೀವು ಲೆಕ್ಕ ಹಾಕುತ್ತೀರಿ IS C VRDIR ಈ ಎಲ್ಲಾ ವಿಷಯಗಳಿಂದ ಈ ವಿಷಯವನ್ನು ಸರಿಯಾಗಿ ಲೆಕ್ಕಾಚಾರ ಮಾಡುತ್ತೀರಿ ಆದ್ದರಿಂದ ನೇರವಾಗಿ ಸರಿಯಾಗಿ ಲೆಕ್ಕಾಚಾರ ಮಾಡಿದ್ದೇನೆ ಆದ್ದರಿಂದ ಎಲ್ಲವನ್ನೂ ಲೆಕ್ಕಾಚಾರ ಮಾಡಿದರೆ ಅದು ಈ ಮೌಲ್ಯವಾಗಿ ಪರಿಣಮಿಸುತ್ತದೆ 4 094 10 4 ಇದು ಒಂದು ಮತ್ತು ಈ 1ZY2 ಸರಿ ಆಗುತ್ತದೆ ಆಗ ಆ ಅಭಿವ್ಯಕ್ತಿಯಲ್ಲಿ ಬದಲಿಯಾಗಿ ಈ ಎಲ್ಲಾ ವಿಷಯವನ್ನು 1000 ರಿಂದ ಭಾಗಿಸಿದರೆ ಒಂದನ್ನು ಮಾತ್ರ ಬದಲಿಸಿ ಅದನ್ನು ಕಿಲೋ ಆಂಪಿಯರ್ ಮಾಡಿ ಆದ್ದರಿಂದ ಈ ವೋಲ್ಟೇಜ್ ವಾಸ್ತವವಾಗಿ ಕಿಲೋ ವೋಲ್ಟ್ ಸರಿಯಾಗಿರುವುದರಿಂದ 1000 ರಿಂದ ಭಾಗಿಸಲಾಗಿದೆ ಸರಿನಾ ಆದ್ದರಿಂದ ನೀವು 414∟ 33 06 ಆಂಪಿಯರ್ ಅನ್ನು ಪಡೆಯುತ್ತೀರಿ ಆದ್ದರಿಂದ ಈಗ ಇದು ಉಲ್ಲೇಖ ಲೈನ್ ಆಗಿದೆ ಇದು ವೋಲ್ಟೇಜ್ ಕಳುಹಿಸುವ ಅಂತಿಮ ವೋಲ್ಟೇಜ್ ಅದರ ಕೋನವು 8 18 ಡಿಗ್ರಿ ಮತ್ತು ಇದು ಕರೆಂಟ್ ಮೈನಸ್ 33 06 ಆಗಿದೆ ಆದ್ದರಿಂದ ಕಳುಹಿಸುವ ಅಂತ್ಯವನ್ನು ಕಳುಹಿಸುವ ಶಕ್ತಿಯ ಅಂಶವನ್ನು ಕಂಡುಹಿಡಿಯಬೇಕು ಆದ್ದರಿಂದ ಎಂಡ್ ವೋಲ್ಟೇಜ್ ಕಳುಹಿಸುವ ಮತ್ತು ಎಂಡ್ ಕರೆಂಟ್ ಕಳುಹಿಸುವ ನಡುವಿನ ಕೋನವು 8 18 33 06 ಆಗಿದೆ ಆದ್ದರಿಂದ ಅದಕ್ಕಾಗಿಯೇ ಇದನ್ನು 8 ಆದ್ದರಿಂದ ಎಂಡ್ ಪವರ್ ಫ್ಯಾಕ್ಟರ್ ಕೋನವನ್ನು ಕಳುಹಿಸುವುದು 41 24 ಡಿಗ್ರಿ ಇದನ್ನು ಈ ರೀತಿ ಮಾಡಿ ಮತ್ತು ಸೆಳೆಯುತ್ತಿದ್ದರೆ ಯಾವುದೇ ತಪ್ಪಾಗುವುದಿಲ್ಲ ಆದ್ದರಿಂದ ಎಂಡ್ ಪವರ್ ಫ್ಯಾಕ್ಟರ್ ಕೊಸೈನ್ 41 24 ಡಿಗ್ರಿ ಕಳುಹಿಸುವುದು ಅದು 0 752 ಸರಿನಾ